ನಮಸ್ಕಾರ ಇದು ಕಾನ್ಪುರದ ಐಐಟಿಯ ಜಯಂತಾ ಚಟರ್ಜಿ ಮತ್ತು ನಾವು ವ್ಯವಸ್ಥಾಪಕ ಸೇವೆಗಳು ಸಮಕಾಲೀನ ಸಮಸ್ಯೆಗಳು ಕುರಿತು ಚರ್ಚಿಸುತ್ತಿದ್ದೇವೆ ಕಳೆದ ವಾರ ಸೇವೆಯ ಕೆಲವು ವಿಶಿಷ್ಟ ಗುಣಲಕ್ಷಣಗಳಾದ ಸೇವೆಯ ವ್ಯವಹಾರದಲ್ಲಿ ಉದ್ಭವಿಸುವ ಕೆಲವು ಸವಾಲುಗಳನ್ನು ನಾವು ಚರ್ಚಿಸುತ್ತಿದ್ದೇವೆ ಅವುಗಳೆಂದರೆ ಅಸ್ಪಷ್ಟತೆ ಮತ್ತು ವೈವಿಧ್ಯತೆ ಹುಡುಕಲಾಗದ ಅಥವಾ ಅಮೂರ್ತತೆ ಅಥವಾ ಸಾಮಾನ್ಯತೆಯಂತಹ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಮತ್ತು ಪ್ರಕ್ರಿಯೆಯನ್ನು ಹೇಗೆ ನಿರ್ವಹಿಸುವ ಮೂಲಕ ಪ್ರಕ್ರಿಯೆಯ ಹರಿವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಕ್ರಿಯೆಯನ್ನು ಮ್ಯಾಪಿಂಗ್ ಮಾಡುವ ಮೂಲಕ ನೀಲಿ ಮುದ್ರಣವನ್ನು ರಚಿಸುವ ಮೂಲಕ ನಾವು ಅಂಕಗಳನ್ನು ಹೇಗೆ ಗುರುತಿಸಬಹುದು ಅಲ್ಲಿ ಸೇವೆ ವಿಫಲಗೊಳ್ಳುವ ಸ್ಪರ್ಶ ಬಿಂದುಗಳು ಅಥವಾ ಗ್ರಾಹಕರ ಗೊಂದಲವಿದೆ ಮತ್ತು ನಾವು ಅವರ ಸೂಕ್ತ ಸಂವಹನವನ್ನು ರಚಿಸಬಹುದು ಅದು ಸವಾಲನ್ನು ಪರಿಹರಿಸುತ್ತದೆ ಪ್ರಚಾರವು ಹೇಗೆ ಮಾಪನಾಂಕ ನಿರ್ಣಯಿಸಬಹುದು ಗ್ರಾಹಕರ ನಿರೀಕ್ಷೆ ಅಥವಾ ಸೇವೆಯ ಸರಿಯಾದ ಬಳಕೆಗಾಗಿ ಗ್ರಾಹಕರಿಗೆ ಜ್ಞಾನ ಮತ್ತು ಶಿಕ್ಷಣವನ್ನು ಹೇಗೆ ಒದಗಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಗ್ರಾಹಕನು ಸೇವಾ ಪ್ರಕ್ರಿಯೆಯಲ್ಲಿರುವ ಮೊದಲು ಸರಿಯಾದ ಜ್ಞಾನದ ಹರಿವು ಈಗಾಗಲೇ ಸಂಭವಿಸಿದ್ದರೆ ಸೇವಾ ಪೂರೈಕೆದಾರನು ಸೇವಾ ಗ್ರಾಹಕನ ಸಹಯೋಗದೊಂದಿಗೆ ಸೇವಾ ಪರಿಹಾರವನ್ನು ಸಹ ರಚಿಸಬಹುದು ಆದ್ದರಿಂದ ನಾವು ಮೂಲತಃ ಸೇವಾ ವ್ಯವಹಾರಕ್ಕಾಗಿ ಚರ್ಚಿಸಿರುವ 6 7 Pಗಳಲ್ಲಿ ಎರಡು Pಗಳನ್ನು ನೋಡಿದ್ದೇವೆ ಎರಡು P ಗಳು ಪ್ರಚಾರ ಮತ್ತು ನಮ್ಮ ಪ್ರಕ್ರಿಯೆ ಸೇವಾ ಪ್ರಕ್ರಿಯೆ ಇದರಲ್ಲಿ ಅಸ್ಪಷ್ಟತೆ ಮತ್ತು ವೈವಿದ್ಯತೆಯಿಂದ ರಚಿಸಲಾದ ಅನನ್ಯ ಸವಾಲುಗಳನ್ನು ಎದುರಿಸಲು ನಾವು ಈ ಎರಡು Pಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದು ಇಂದು ಸೇವಾ ಗುಣಲಕ್ಷಣಗಳಿಂದಾಗಿ ಮತ್ತು ಆ ಸವಾಲುಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬ ಕಾರಣದಿಂದಾಗಿ ರಚಿಸಲಾದ ಅನನ್ಯ ಸವಾಲುಗಳ ಮತ್ತೊಂದು ಗುಂಪನ್ನು ನಾವು ಚರ್ಚಿಸಲಿದ್ದೇವೆ ಆದ್ದರಿಂದ ನಾವುಮೊದಲ ವಿಷಯವೆಂದರೆ ವೇರಿಯಬಲ್ ಬೇಡಿಕೆ ಮತ್ತು ನಿರ್ಬಂಧಿತ ಸಾಮರ್ಥ್ಯದ ಸವಾಲು ಈಗ ಉದ್ಭವಿಸುವ ಮೊದಲ ಪ್ರಶ್ನೆಯೆಂದರೆ ಎಲ್ಲಾ ವ್ಯವಹಾರಗಳಲ್ಲಿ ಬೇಡಿಕೆಯ ವ್ಯತ್ಯಾಸವಿದೆ ಆದ್ದರಿಂದ ದೀಪಾವಳಿಯ ಸಮಯದಲ್ಲಿ ಆಭರಣಗಳಿಗೆ ಅಥವಾ ಸಿಹಿತಿಂಡಿಗಳಿಗೆ ಅಥವಾ ಬಟ್ಟೆಗಾಗಿ ಅಥವಾ ವಿವಿಧ ರೀತಿಯ ಉಡುಗೊರೆ ವಸ್ತುಗಳಿಗೆ ಹೆಚ್ಚಿನ ಮಟ್ಟದ ಬೇಡಿಕೆ ಇರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಬೇಡಿಕೆಯ ವ್ಯತ್ಯಾಸವಿದ್ದರೆ ಸೇವೆಯ ಸಂದರ್ಭದಲ್ಲಿ ಏನು ವಿಶೇಷ ಬೇಡಿಕೆಯ ವ್ಯತ್ಯಾಸವಿದೆ ಚಳಿಗಾಲದ ಬಟ್ಟೆಗಳಿಗೆ ಬೇಸಿಗೆಯಲ್ಲಿ ಬೇಡಿಕೆಯಿಲ್ಲ ಆದ್ದರಿಂದ ಉತ್ಪನ್ನಗಳಲ್ಲಿ ಬೇಡಿಕೆಯ ವ್ಯತ್ಯಾಸ ಸರಕುಗಳು ಕಾಲೋಚಿತತೆಯಿಂದಾಗಿರುತ್ತವೆ ನಿರ್ದಿಷ್ಟ ರೀತಿಯ ಉತ್ಪನ್ನಕ್ಕೆ ಹೆಚ್ಚಿನ ಮಟ್ಟದ ಬೇಡಿಕೆ ಇರಬಹುದು ಇದು ಫ್ಯಾಷನ್ ಉತ್ಪನ್ನ ಅಥವಾ ಒಲವಿನ ಉತ್ಪನ್ನವಾಗಿದೆ ಮೊಬೈಲ್ ಫೋನ್ನ ಒಂದು ನಿರ್ದಿಷ್ಟ ಮಾದರಿಗಾಗಿ ಅನೇಕ ಜನರು ಕ್ಯೂನಲ್ಲಿರಬಹುದು ಮತ್ತು ಮೊದಲ ಬಿಡುಗಡೆಯನ್ನು ಪಡೆಯಲು ಅನೇಕರಿಗೆ ಸಾಧ್ಯವಾಗದಿರಬಹುದು ಆದ್ದರಿಂದ ಎಲ್ಲಾ ವ್ಯವಹಾರಗಳಲ್ಲಿ ಬೇಡಿಕೆಯ ವ್ಯತ್ಯಾಸವಿದೆ ಆದ್ದರಿಂದ ಸೇವಾ ವ್ಯವಹಾರದ ಸಂದರ್ಭದಲ್ಲಿ ಏನು ವಿಶೇಷವಾಗಿದೆ ಅಲ್ಲಿ ನಾವು ಇದನ್ನು ಅನನ್ಯ ಸವಾಲುಗಳ ಗುಂಪಾಗಿ ನೋಡುತ್ತೇವೆ ಉಳಿದಿರುವ ಎರಡು ಸೇವಾ ಗುಣಲಕ್ಷಣಗಳಲ್ಲಿ ಸೇವೆಯಲ್ಲಿ ಏನು ಭಿನ್ನವಾಗಿದೆ ಅವು ಬೇರ್ಪಡಿಸಲಾಗದ ಮತ್ತು ನಾಶವಾಗುವಂತಹವುಗಳಾಗಿವೆ ಆದ್ದರಿಂದ ನೀವು ಹೇರ್ ಕಟ್ಗಾಗಿ ಹುಡುಕುತ್ತಿದ್ದೀರಾ ಅಥವಾ ನೀವು ಚಲನಚಿತ್ರವನ್ನು ನೋಡಲು ಬಯಸುತ್ತೀರಾ ಅಥವಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ನಿಮ್ಮ ಹಲ್ಲಿನ ಚಿಕಿತ್ಸೆಯನ್ನು ಪಡೆಯಲು ಬಯಸುತ್ತೀರಾ ಸೇವಾ ಪೂರೈಕೆದಾರರು ದಂತವೈದ್ಯರು ಅಥವಾ ಮೂವಿ ಪ್ರೊಜೆಕ್ಷನ್ ಅಥವಾ ಭೌತಚಿಕಿತ್ಸಕ ಅಥವಾ ಸಲೂನ್ ಪರ್ಸನಲ್ ಮತ್ತು ನೀವು ಸೇವಾ ಗ್ರಾಹಕರಾಗಿ ಒಂದೇ ಸಮಯದಲ್ಲಿ ಮತ್ತು ಸ್ಪೇಸ್ ಫ್ರೇಮ್ ಕೆಲಸದೊಳಗೆ ಒಂದೇ ಸ್ಥಳದಲ್ಲಿರಬೇಕು ಆದ್ದರಿಂದ ಇದು ಬೇರ್ಪಡಿಸಲಾಗದ ಭಾಗವಾಗಿದೆಇದರ ಪರಿಣಾಮವಾಗಿ ವಿಮಾನವು ಈಗಾಗಲೇ ಹೊರಟಿದ್ದರೆ ಮತ್ತು 26 ಖಾಲಿ ಇದ್ದರೆ ಆ ಸೇವಾ ಅವಕಾಶಗಳು ಕಳೆದುಹೋಗಿವೆ ಇದನ್ನು ನಾವು ಮೊದಲು ಚರ್ಚಿಸಿದ್ದೇವೆ ಆದ್ದರಿಂದ ಲಭ್ಯವಿರುವ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೇಡಿಕೆ ಇದ್ದರೆ ಈ ರೇಖಾಚಿತ್ರದಲ್ಲಿ ನಿಮ್ಮ ಮುಂದೆ ನೀವು ನೋಡುವ ಕೆಂಪು ವಲಯ ಅಲ್ಲಿ ಲಭ್ಯವಿರುವ ಗರಿಷ್ಠ ಸಾಮರ್ಥ್ಯದ ಮೇಲೆ ಬೇಡಿಕೆ ಇರುತ್ತದೆ ನಂತರ ಸೇವಾ ಪೂರೈಕೆದಾರರಿಗೆ ಆ ವ್ಯಾಪಾರ ಅವಕಾಶ ಮತ್ತು ಗ್ರಾಹಕರಿಗೆ ಸೇವಾ ಬಳಕೆಯ ಅವಕಾಶ ಶಾಶ್ವತವಾಗಿ ಹೋಗುತ್ತದೆ ಇದು ನಾಶವಾಗುವ ಸ್ವಭಾವ ಆದ್ದರಿಂದ ನಾವು ದಾಸ್ತಾನುಗಳನ್ನು ರಚಿಸಲು ಸಾಧ್ಯವಿಲ್ಲ ಅದನ್ನು ನಾವು ಆಭರಣಗಳ ಸಂದರ್ಭದಲ್ಲಿ ಮಾಡಬಹುದು ಇದನ್ನು ನಾವು ಸಿಹಿತಿಂಡಿಗಳು ಉಡುಗೊರೆಗಳನ್ನು ನೀಡುವುದು ಚಳಿಗಾಲದ ಬಟ್ಟೆಗಳು ಮತ್ತು ಬೇಸಿಗೆ ಬಟ್ಟೆಗಳ ಸಂದರ್ಭದಲ್ಲಿ ಮಾಡಬಹುದು ಹರಿವಿನ ವ್ಯತ್ಯಾಸವನ್ನು ನಿರ್ವಹಿಸಲು ನಾವು ನಮ್ಮ ದಾಸ್ತಾನು ನಮ್ಮ ಸ್ಟಾಕ್ ಅನ್ನು ನಿರ್ವಹಿಸಬಹುದು ಸೇವೆಯ ಸಂದರ್ಭದಲ್ಲಿ ಈ ಸ್ಟಾಕ್ ಮತ್ತು ಫ್ಲೋ ಕೌಂಟರ್ ಬ್ಯಾಲೆನ್ಸಿಂಗ್ ಕಷ್ಟ ಏಕೆಂದರೆ ಸೇವೆ ಬೇರ್ಪಡಿಸಲಾಗದು ಸೇವೆ ಹಾಳಾಗುತ್ತದೆ ಆದ್ದರಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಸಂಗ್ರಹಿಸಲು ಸಾಧ್ಯವಿಲ್ಲ ಈಗ ತಂತ್ರಜ್ಞಾನದಿಂದ ನಾವು ಹೆಚ್ಚುವರಿ ಅವಕಾಶಗಳನ್ನು ರಚಿಸಲು ಸಮರ್ಥರಾಗಿದ್ದೇವೆ ನಾವು ಕೆಲವು ಉದಾಹರಣೆಗಳನ್ನು ಚರ್ಚಿಸೋಣ ಈ ದೊಡ್ಡ ಮಟ್ಟದ ಬೇಡಿಕೆಯನ್ನು ನಿರ್ವಹಿಸುವ ಮೂಲಕ ಅಥವಾ ಕೆಲವು ಸಂದರ್ಭಗಳಲ್ಲಿ ನಾವು ಮಾರ್ಕೆಟಿಂಗ್ ತಂತ್ರಗಳೊಂದಿಗೆ ಬೇಡಿಕೆಯನ್ನು ನಿರ್ವಹಿಸಲು ಸಮರ್ಥರಾಗಿದ್ದೇವೆ ಮತ್ತು ನಾವು ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಆದರೆ ಒಂದು ಹಂತಕ್ಕೆ ನಾವು ಸಾಮಾನ್ಯವಾಗಿ ಈ ಸವಾಲುಗಳನ್ನು ನಿಭಾಯಿಸಬಹುದು ವೇರಿಯಬಲ್ ಬೇಡಿಕೆ ಮತ್ತು ನಿರ್ಬಂಧದ ಸಾಮರ್ಥ್ಯವು ಸೇವಾ ವ್ಯವಹಾರದಲ್ಲಿನ ಒಂದು ವಿಶಿಷ್ಟವಾದ ಸವಾಲುಗಳಾಗಿವೆ ಸೇವೆಯ ವ್ಯವಹಾರದಲ್ಲಿ ಸಾಮರ್ಥ್ಯವು ಹಲವಾರು ರೂಪಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ಗಮನಿಸಬೇಕಾದ ಪ್ರಮುಖ ಅಂಶ ಇದು ಸಮಯದ ಪ್ರಕಾರವಾಗಿರಬಹುದು ಅಂದರೆ ಒಂದು ನಿರ್ದಿಷ್ಟ ಪ್ರದರ್ಶನ ಅಥವಾ ನಿರ್ದಿಷ್ಟ ಸಂಗೀತ ಕಚೇರಿ ಒಂದು ನಿರ್ದಿಷ್ಟ ವರ್ಗ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಸಮಯದ ಚೌಕಟ್ಟಿನಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಸ್ಥಳ ಅಥವಾ ಅದೇ ಜಾಗ ಸಭಾಂಗಣದಲ್ಲಿ ಆರು ಪ್ರದರ್ಶನಗಳು ಇರಬಹುದು ಆದರೆ ಯಾವುದೇ ಪ್ರದರ್ಶನಗಳು ಯಾವುದೇ ಹೆಚ್ಚುವರಿ ಆಸನಗಳನ್ನು ಹೊಂದಿಲ್ಲದಿರಬಹುದುಇದು ಬಹಳ ಜನಪ್ರಿಯ ಚಲನಚಿತ್ರವಾಗಿದ್ದರೆ ಅವೆಲ್ಲವೂ ತುಂಬಿರಬಹುದು ಆದ್ದರಿಂದ ಸಾಮರ್ಥ್ಯವು ಸಮಯದ ದೃಷ್ಟಿಯಿಂದ ಆಗಿರಬಹುದು ಸಾಮರ್ಥ್ಯವು ಸ್ಥಳದ ದೃಷ್ಟಿಯಿಂದ ಆಗಿರಬಹುದು ಇದು ಸೇವೆಯನ್ನು ಒದಗಿಸುವ ಇಬ್ಬರು ಮತ್ತು ಮೂರನೆಯ ಅಂಶದ ಜನರ ಸಂಯೋಜನೆಯಾಗಿರಬಹುದು ಅಥವಾ ಸೇವೆಯನ್ನು ಮಾಡಲು ಅಲ್ಲಿ ಇರಬೇಕಾಗುತ್ತದೆ ಆದ್ದರಿಂದ ಗ್ರಾಹಕರ ಆಗಮನಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಸಮಯದ ಜಾಗದಲ್ಲಿ ಲಭ್ಯತೆಯ ನಡುವೆ ಹೊಂದಾಣಿಕೆಯಾಗುವುದಿಲ್ಲ ಆದ್ದರಿಂದ ಸಲೂನ್ ಮಧ್ಯಾಹ್ನ ಸಮಯದಲ್ಲಿ ಖಾಲಿಯಾಗಿರಬಹುದು ಮತ್ತು ಸಂಜೆ ಸಮಯದಲ್ಲಿ 20 ಜನರು ಕಾಯುತ್ತಿರಬಹುದು ಆದ್ದರಿಂದ ಸಮಯ ಜನರು ಸ್ಥಳ ಮೂರು ಅಂಶಗಳು ಮತ್ತು ಇತರ ಸಂಬಂಧಿತ ಅಂಶಗಳು ಅವೆಲ್ಲವೂ ಅತ್ಯುತ್ತಮ ಮಟ್ಟದ ಸೇವೆಯನ್ನು ಒದಗಿಸಲು ನಿರ್ವಹಿಸಬೇಕಾಗಿದೆ ಈಗ ಸೇವೆಯ ಗರಿಷ್ಠ ಮಟ್ಟದ ಈ ನಿಬಂಧನೆಯು ಸೇವಾ ವ್ಯವಹಾರ ನಿರ್ವಹಣಾ ಸವಾಲಾಗಿದೆ ಅಲ್ಲಿ ನಾವು ದಕ್ಷತೆ ಮತ್ತು ಅತ್ಯುತ್ತಮತೆ ಎರಡನ್ನೂ ಹುಡುಕುತ್ತಿದ್ದೇವೆ ಈಗ ಗರಿಷ್ಠ ಸಾಮರ್ಥ್ಯದ ಪರಿಕಲ್ಪನೆಗಳಂತೆ ಈ ಸೂಕ್ತ ಪರಿಕಲ್ಪನೆ ಏನು ಆದ್ದರಿಂದ ಈ ರೇಖಾಚಿತ್ರದಲ್ಲಿ ನೀವು ನೋಡುವಂತೆ ಭೌತಿಕ ಮೂಲಸೌಕರ್ಯದ ದೃಷ್ಟಿಯಿಂದ ಗರಿಷ್ಠ ಸಾಮರ್ಥ್ಯವಿರಬಹುದು ಆದರೆ ಸೇವೆಯ ಜನರ ಸಾಮರ್ಥ್ಯದಿಂದಾಗಿ ಇತರ ಕೆಲವು ನಿರ್ಬಂಧಗಳು ಉಂಟಾಗಬಹುದು ಆದ್ದರಿಂದ ನೀವು ಆಸನಗಳ ಸಂಖ್ಯೆ ಮತ್ತು ಸಮಯವನ್ನು ನೋಡಿದರೆ ಪ್ರತಿ ಗ್ರಾಹಕರು ಕೋರ್ಸ್ ವಿತರಣಾ ಸಮಯ ಸೇರಿದಂತೆ ಒದಗಿಸಿದ ಆಹಾರವನ್ನು ಸೇವಿಸಲು ತೆಗೆದುಕೊಳ್ಳುವ ಸಮಯ ಇತ್ಯಾದಿ ಒಂದು ಗಂಟೆಯಲ್ಲಿ ಸೈದ್ಧಾಂತಿಕವಾಗಿ 300 ಜನರಿಗೆ ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ನೀಡುವ ಸಾಧ್ಯತೆಯಿದೆ ಈಗ ಆ ಗರಿಷ್ಠ ಸಾಮರ್ಥ್ಯವು ಗರಿಷ್ಠ ಸಾಮರ್ಥ್ಯಕ್ಕೆ ಹತ್ತಿರದಲ್ಲಿರಬಹುದು ಆದ್ದರಿಂದ ಇದರರ್ಥ ಈ ರೇಖಾಚಿತ್ರದಲ್ಲಿ ನೀವು ನೋಡಬಹುದಾದ ಅಂತರ ಈ ಗರಿಷ್ಠ ರೇಖೆ ಮತ್ತು ಈ ಹಸಿರು ರೇಖೆಯ ನಡುವೆ ಸಾಲು ಇದು ತುಂಬಾ ಕಿರಿದಾಗಿರಬಹುದು ತ್ವರಿತ ಆಹಾರ ಜಂಟಿ ಎಂದು ಹೇಳುವುದಾದರೆ ಅಲ್ಲಿ ಬಹಳಷ್ಟು ಸೇವೆಗಳು ಸ್ವಯಂ ಸೇವಾ ಪ್ರಕಾರ ಅಥವಾ ವ್ಯವಸ್ಥೆಗಳಿಂದ ಒದಗಿಸಲ್ಪಟ್ಟಿವೆ ಅಲ್ಲಿ ಯಂತ್ರಗಳು ಅಥವಾ ಯಾಂತ್ರೀಕೃತಗೊಂಡವು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆದರೆ ಉತ್ತಮ ಊಟದಂತಹ ಇತರ ರೀತಿಯ ಸೇವೆಗಳಿರಬಹುದು ಇದು ಕೋಷ್ಟಕಗಳ ಸಂಖ್ಯೆಯನ್ನು ಅವಲಂಬಿಸಿರುವುದಿಲ್ಲ ಇದು ಯಾವ ರೀತಿಯ ಆಹಾರವನ್ನು ಆದೇಶಿಸುತ್ತದೆ ವಿಭಿನ್ನ ಭಕ್ಷ್ಯಗಳನ್ನು ತಯಾರಿಸಲು ತೆಗೆದುಕೊಳ್ಳುವ ಸಮಯ ಬಾಣಸಿಗರ ಸಂಖ್ಯೆಯ ಲಭ್ಯತೆ ಮಾಣಿಗಳ ಸಂಖ್ಯೆ ಲಭ್ಯತೆ ಮತ್ತು ಉಸ್ತುವಾರಿಗಳು ಮತ್ತು ಸರ್ವರ್ಗಳಂತಹ ಇತರ ರೀತಿಯ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ಈ ಎಲ್ಲ ಅಂಶಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಮೂಲಸೌಕರ್ಯದಿಂದ ಆಸನಗಳ ಸಂಖ್ಯೆ ಗರಿಷ್ಠ ಸಾಮರ್ಥ್ಯವು ಒಂದೇ ಆಗಿರಬಾರದು ನಾವು ಉತ್ತಮ ಗುಣಮಟ್ಟದ ಮಟ್ಟಕ್ಕೆ ಒದಗಿಸಬಹುದಾದ ಸಾಮರ್ಥ್ಯದಂತೆ ಏಕೆಂದರೆ ಒಳಗೊಂಡಿರುವ ಇತರ ಅಂಶಗಳ ಸಂಖ್ಯೆ ಇವೆ ಆದ್ದರಿಂದ ಸೂಕ್ತವಾದ ಮಟ್ಟ ಮತ್ತು ಗರಿಷ್ಠ ಮಟ್ಟದ ನಡುವಿನ ಅಂತರವನ್ನು ನಾವು ಹೇಗೆ ಕಡಿಮೆಗೊಳಿಸಬಹುದು ಎಂಬುದನ್ನು ನೋಡುವುದು ನಮ್ಮ ಉದ್ದೇಶ ಅದನ್ನು ನಾವು ಹೆಚ್ಚು ಉತ್ತಮವಾಗಿ ಮಾಡಬಹುದು ಮತ್ತು ನಿಸ್ಸಂಶಯವಾಗಿ ಈ ಗರಿಷ್ಠ ಮತ್ತು ತೊಟ್ಟಿಯನ್ನು ನೀವು ನೋಡುವಂತೆ ನಾವು ಈ ಬದಲಾವಣೆಯನ್ನು ನಿರ್ವಹಿಸಲು ಬಯಸುತ್ತೇವೆ ಇದರಿಂದಾಗಿ ಕೆಲವು ರೀತಿಯ ಸರಾಸರಿ ಬೇಡಿಕೆಯ ಮಟ್ಟವಿದ್ದರೆ ಆ ಸರಾಸರಿ ಬೇಡಿಕೆಯ ಮಟ್ಟವು ಸಾಧ್ಯವಾದಷ್ಟು ಗರಿಷ್ಠ ಬೇಡಿಕೆಯ ಮಟ್ಟಕ್ಕೆ ಹತ್ತಿರವಾಗಬೇಕೆಂದು ನಾವು ಬಯಸುತ್ತೇವೆ ಮತ್ತು ಸೂಕ್ತ ಮಟ್ಟ ಮತ್ತು ಗರಿಷ್ಠ ಮಟ್ಟದ ನಡುವಿನ ಅಂತರವನ್ನು ಕಡಿಮೆ ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ ಇವುಗಳು ಒಂದು ರೀತಿಯ ಮತ್ತು ನಿಸ್ಸಂಶಯವಾಗಿ ನಾವು ಇದನ್ನು ಬಯಸುವುದಿಲ್ಲ ತೊಟ್ಟಿ ಮತ್ತು ನಾವು ಸ್ವಲ್ಪ ಮಟ್ಟಿಗೆ ಇರಬೇಕಾಗಿದ್ದರೂ ಸಹ ನಾವು ಈ ಮಟ್ಟವನ್ನು ಹೆಚ್ಚಿಸಲು ಬಯಸುತ್ತೇವೆ ಇದರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಆದ್ದರಿಂದ ಈ ಮೂರು ಸವಾಲುಗಳಿವೆ ಕಡಿಮೆ ಬಳಕೆಯ ಸಂದರ್ಭಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಗರಿಷ್ಠ ಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹತ್ತಿರಕ್ಕೆ ತಂದು ಬೇಡಿಕೆಯ ಸರಾಸರಿ ಮಟ್ಟ ಮತ್ತು ಬೇಡಿಕೆಯ ಅತ್ಯುತ್ತಮ ಮಟ್ಟವು ಪರಸ್ಪರ ಹತ್ತಿರದಲ್ಲಿದೆ ಎಂದು ನೋಡಿ ಸಾಧ್ಯವಾದಷ್ಟು ನಿಸ್ಸಂಶಯವಾಗಿ ಸಮೀಕರಣಕ್ಕೆ ಎರಡು ಬದಿಗಳಿವೆ ಒಂದು ಬೇಡಿಕೆಯ ಭಾಗ ಮತ್ತು ಇನ್ನೊಂದು ಸಾಮರ್ಥ್ಯದ ಭಾಗ ಮತ್ತು ಈ ವೇರಿಯಬಲ್ ಬೇಡಿಕೆಯನ್ನು ಪೂರೈಸುವ ಸಾಮರ್ಥ್ಯವನ್ನು ನಾವು ಹೊಂದಿಸಬೇಕಾಗಿದೆ ಅಥವಾ ಬೇಡಿಕೆಯನ್ನು ಸಮಯಕ್ಕೆ ಬದಲಾಯಿಸುವ ಮೂಲಕ ಅದನ್ನು ಬಾಹ್ಯಾಕಾಶಕ್ಕೆ ಸ್ಥಳಾಂತರಿಸುವ ಮೂಲಕ ಅಥವಾ ಕೆಲವು ರೀತಿಯ ಕಾಲ್ಪನಿಕ ದಾಸ್ತಾನುಗಳನ್ನು ರಚಿಸುವ ಮೂಲಕ ನಾವು ಅದನ್ನು ನಿರ್ವಹಿಸಬೇಕು ಉದಾಹರಣೆಗೆ ನೇಮಕಾತಿಗಳನ್ನು ನಿಗದಿಪಡಿಸಿದರೆ ಒಂದು ನಿರ್ದಿಷ್ಟ ಕಾಯುವ ಅವಧಿಯಲ್ಲಿ ಜನರು ಲಾಭದಾಯಕವಾಗಿ ತೊಡಗಿಸಿಕೊಂಡಿದ್ದರೆ ದಂತವೈದ್ಯರ ಸಾಮರ್ಥ್ಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು ಆದ್ದರಿಂದ ಒಂದು ರೋಗಿಯನ್ನು ನೋಡಿದ ತಕ್ಷಣ ಮುಂದಿನ ರೋಗಿಯು ವೈದ್ಯರನ್ನು ಭೇಟಿಯಾಗಲು ಸಿದ್ಧನಾಗಿರುತ್ತಾನೆ ಅಥವಾ ವೈದ್ಯರು ವಿರಾಮ ತೆಗೆದುಕೊಳ್ಳುವಾಗ ವೈದ್ಯಕೀಯ ಸಹಾಯಕರು ಇತರ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾರೆ ಅಥವಾ ನಾವು ಕೆಲವು ರೀತಿಯ ಪ್ರಕ್ರಿಯೆಯ ರೇಖೆಯನ್ನು ರಚಿಸುತ್ತೇವೆ ಅಲ್ಲಿ ಒಬ್ಬ ರೋಗಿಯನ್ನು ವೈದ್ಯರು ಅತ್ಯಂತ ನಿರ್ಣಾಯಕ ಭಾಗಕ್ಕೆ ಹಾಜರಾಗುತ್ತಾರೆ ಇದು ಮೂಲ ಕಾಲುವೆ ಕಾರ್ಯಾಚರಣೆಯ ಸಂಕೀರ್ಣ ಭಾಗವಾಗಿರಬಹುದು ಇತರ ರೋಗಿಗಳು ತಯಾರಾಗುತ್ತಿದ್ದಾರೆ ಅವರು ಚಟುವಟಿಕೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಅವು ನೋವು ನಿವಾರಕ ಚುಚ್ಚುಮದ್ದಿನ ಚಟುವಟಿಕೆ ಇವುಗಳು ಈಗಾಗಲೇ ಪ್ರಕ್ರಿಯೆಯಲ್ಲಿರಬಹುದು ಮತ್ತು ಸಮಾನಾಂತರ ಚಟುವಟಿಕೆಗಳನ್ನು ರಚಿಸುವ ಸಾಮರ್ಥ್ಯವನ್ನು ವಿಭಜಿಸುವ ಮೂಲಕ ನಾವು ಅಲ್ಲಿ ಮಾಡಬಹುದು ರೋಗಿಗಳ ಗರಿಷ್ಠ ಮಟ್ಟವನ್ನು ಉತ್ತಮ ತೃಪ್ತಿ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ನಿರ್ವಹಿಸಲು ನಾವು ನಿರ್ವಹಿಸಬಹುದು ಆದ್ದರಿಂದ ವ್ಯವಹಾರಗಳಲ್ಲಿ ಕೆಲವು ಆಸಕ್ತಿದಾಯಕ ಮಾರ್ಗಗಳನ್ನು ನೋಡೋಣ ಅದು ವಿಮಾನಯಾನ ಸಂಸ್ಥೆಯಂತಹ ಅಸ್ಥಿರತೆಗೆ ಬೆಳೆದಿದೆ ಅಲ್ಲಿ ವಿಮಾನವು ಹೆಚ್ಚು ಖಾಲಿ ಆಸನಗಳೊಂದಿಗೆ ಹೊರಟರೆ ಅದು ಹಣಕಾಸಿನ ಫಲಿತಾಂಶಗಳಿಗೆ ನೇರವಾಗಿ ಹೋಗುತ್ತದೆ ಮುಂದಿನ ವಿಮಾನವು ಪೂರ್ಣಗೊಂಡರೂ ಅದನ್ನು ಮರುಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲಾ ವಿಮಾನಗಳು ಪೂರ್ಣವಾಗಿ ಹೋಗಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಒಂದು ವಿಮಾನವು ಅರ್ಧದಷ್ಟು ಖಾಲಿಯಾಗಿ ಉಳಿದಿದ್ದರೆ ಅದು ವಿಮಾನಯಾನ ಸಂಸ್ಥೆಗಳ ಆರ್ಥಿಕ ಫಲಿತಾಂಶಗಳ ಮೇಲೆ ಶಾಶ್ವತ ಪರಿಣಾಮ ಬೀರುತ್ತದೆ ಈಗ ವಿಮಾನಯಾನ ಸಂಸ್ಥೆಗಳು ಏನು ಮಾಡಿವೆ ಮತ್ತು ಇದು ನಾವು ಅನೇಕ ವ್ಯವಹಾರಗಳಲ್ಲಿ ಬಳಸಬಹುದಾದ ಪ್ರಮಾಣಿತ ತಂತ್ರಗಳಲ್ಲಿ ಒಂದಾಗಿದೆ ಅದರಲ್ಲೂ ವಿಶೇಷವಾಗಿ ಮೂಲಸೌಕರ್ಯ ಹೂಡಿಕೆಯು ಹೆಚ್ಚಿನ ವೆಚ್ಚವನ್ನು ಹೊಂದಿರುವ ವ್ಯಾಪಾರದಲ್ಲಿ ವಿಮಾನಯಾನ ವೆಚ್ಚವು ಲಕ್ಷಾಂತರ ಡಾಲರ್ಗಳು ಕೋಟಿ ರೂಪಾಯಿಗಳು ಮತ್ತು ಅಲ್ಲಿ ನಾವು ವಿವಿಧ ಬೆಲೆಗಳನ್ನು ವಿಧಿಸಬಹುದಾದ ಕೆಲವು ಪೂರಕ ವರ್ಧಿಸುವ ಸೇವೆಗಳನ್ನು ರಚಿಸಲು ಸಾಧ್ಯವಿದೆ ಮತ್ತು ನಾವು ಬೇಡಿಕೆಯ ವಿಭಿನ್ನ ಬಕೆಟ್ಗಳನ್ನು ರಚಿಸಬಹುದು ಆದ್ದರಿಂದ ನಾವು ಈ ದರವನ್ನು ರೇಟ್ ಫೆನ್ಸಿಂಗ್ ಎಂದು ಕರೆಯುತ್ತೇವೆ ಮತ್ತು ಬೇಡಿಕೆಯ ಬಕೆಟ್ಗಳನ್ನು ರಚಿಸುತ್ತೇವೆ ಆದ್ದರಿಂದ ಈ ರೇಖಾಚಿತ್ರದಲ್ಲಿ ನೀವು ಏರ್ಲೈನ್ಸ್ ಎ A ಅವರು ವಿಭಿನ್ನ ಸಮಯದ ಆಸನಗಳನ್ನು ಹೇಗೆ ರಚಿಸುತ್ತಾರೆ ಎಂಬುದನ್ನು ನೋಡುತ್ತೀರಿ ಆದ್ದರಿಂದ ವ್ಯಾಪಾರ ಆಸನಗಳು ಎರಡು ಅಥವಾ ಮೂರು ಆರ್ಥಿಕ ಸ್ಥಾನಗಳ ಈ ಜಾಗವನ್ನು ತೆಗೆದುಕೊಳ್ಳಬಹುದು ಆದರೆ ವ್ಯಾಪಾರ ಆಸನಗಳು ಆರ್ಥಿಕ ಆಸನ ಅಥವಾ ವಿಹಾರ ಆರ್ಥಿಕತೆಯ ಆಸನಕ್ಕೆ ಹೋಲಿಸಿದರೆ ಆದಾಯವನ್ನು ದ್ವಿಗುಣ ಅಥವಾ ಮೂರು ಪಟ್ಟು ಪಡೆಯಬಹುದು ಆದ್ದರಿಂದ ನೀವು ವಿಸ್ತರಿಸಬಹುದಾದ ಆಸನ ಮತ್ತು ಇತರ ಆಹಾರ ಮತ್ತು ಪಾನೀಯ ಸೇವೆ ಇತ್ಯಾದಿಗಳನ್ನು ನೋಡುವಂತೆ ಕೆಲವು ಸಾಮರ್ಥ್ಯವನ್ನು ನಿಶ್ಚಿತವಾಗಿ ಕಾಯ್ದಿರಿಸುವ ಮೂಲಕ ಅದೇ ಹಾರಾಟದಲ್ಲಿ ಸಾಮರ್ಥ್ಯದ ಒಂದು ನಿರ್ದಿಷ್ಟ ಭಾಗಕ್ಕೆ ನೀವು ಹೆಚ್ಚಿನ ಮಟ್ಟದ ಆದಾಯವನ್ನು ರಚಿಸಬಹುದು ಆದ್ದರಿಂದ ಇದು ದೆಹಲಿಯಿಂದ ಲಂಡನ್ಗೆ ಹಾರಾಟದ ಅದೇ ಪ್ರಮುಖ ಸೇವೆಯನ್ನು ನೀಡುವ ಅದೇ ವಿಮಾನವಾಗಿದೆ ಆದರೆ ಅದೇ ಹಾರಾಟದೊಳಗೆ ನಾವುಹೆಚ್ಚಿಸುವ ಮೂಲಕ ಹೆಚ್ಚಿನ ಆದಾಯದ ಪಾಕೆಟ್ಗಳನ್ನು ಹೊಂದಬಹುದು ಸೇವೆಯನ್ನುಮೂಲಕ ಅಥವಾ ಕೆಲವು ಹೆಚ್ಚುವರಿ ಸೇವೆಯನ್ನು ಒದಗಿಸುವ ವಿಭಿನ್ನ ಬೇಡಿಕೆಗಳ ಸ್ಟ್ರೀಮ್ಗಳನ್ನು ರಚಿಸುವುದು ಆದರೆ ವಿಭಿನ್ನ ಆದಾಯದ ಹೊಳೆಗಳು ಆದರೆ ಸಾಮರ್ಥ್ಯವು ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದನ್ನು ನೋಡಿ ಈ ಆಸನಗಳು ಕಾರ್ಟ್ರಿಜ್ಗಳಂತೆಯೇ ಇರುತ್ತವೆ ಈ ಆಸನಗಳಲ್ಲಿ ಹೆಚ್ಚಿನವು ಸುಲಭವಾಗಿ ಪ್ಲಗ್ ಮಾಡಬಹುದಾದವು ಅಥವಾ ನೀವು ಅವುಗಳನ್ನು ಸುಲಭವಾಗಿ ಹೊರತೆಗೆಯಬಹುದು ಆದ್ದರಿಂದ ವಿಭಿನ್ನ ಪಿಚ್ಗಳನ್ನು ರಚಿಸುವ ಮೂಲಕ ಅಂದರೆ ಆಸನಗಳ ನಡುವಿನ ಅಂತರ ಮತ್ತು ವಿವಿಧ ರೀತಿಯ ಆಸನಗಳನ್ನು ಪ್ಲಗ್ ಮಾಡುವ ಮೂಲಕ ವಿಮಾನಯಾನ ಸಂಸ್ಥೆಗಳು ಆರ್ಥಿಕ ನಷ್ಟ ಅಥವಾ ವಿಹಾರ ಆರ್ಥಿಕತೆ ಅವಿಭಾಜ್ಯ ಆರ್ಥಿಕ ವ್ಯವಹಾರ ಮತ್ತು ಮೊದಲನೆಯ ಸಾಮರ್ಥ್ಯದ ವಿತರಣೆಯನ್ನು ಹೆಚ್ಚಾಗಿ ಬದಲಾಯಿಸುತ್ತವೆ ಆದ್ದರಿಂದ ಹೆಚ್ಚು ಪ್ರಥಮ ದರ್ಜೆ ಸೀಟುಗಳು ಬೇಡಿಕೆಯಿದ್ದರೆ ತುಂಬಾ ಒಳ್ಳೆಯದು ಆದ್ದರಿಂದ ಅವರು ಪ್ರಥಮ ದರ್ಜೆ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಅಥವಾ ಎಕಾನಮಿ ಸೀಟುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ವ್ಯಾಪಾರ ವರ್ಗದ ಆಸನಗಳಿಗೆ ಕಡಿಮೆ ಮಟ್ಟದ ಬೇಡಿಕೆಯಿದ್ದರೆ ಅವರು ಕೆಲವು ವ್ಯಾಪಾರ ವರ್ಗದ ಆಸನ ಪ್ರದೇಶಗಳನ್ನು ಮತ್ತು ಪ್ಲಗ್ ಇನ್ ಮಾಡಬಹುದು ಅಥವಾ ಕೆಲವೊಮ್ಮೆ ಸೇವಾ ಮಟ್ಟವನ್ನು ಬದಲಾಯಿಸಬಹುದು ಮತ್ತು ಸಾಮಾನ್ಯವಾಗಿ ಅವುಗಳನ್ನು ಆರ್ಥಿಕ ಪ್ರಯಾಣಿಕರಿಗೆ ಬದಲಾಯಿಸಬಹುದು ಕೆಲವೊಮ್ಮೆ ಬಫರ್ ಅನ್ನು ಇರಿಸಲಾಗುತ್ತದೆ ಅಲ್ಲಿ ಅತಿಯಾದ ಹರಿವು ಇದ್ದರೆ ಅಥವಾ ಆರ್ಥಿಕತೆಯಿಂದ ಹೆಚ್ಚಿನ ಮಟ್ಟದ ಬೇಡಿಕೆಯಿದ್ದರೆ ನೀವು ಅವುಗಳನ್ನು ಆದ್ದರಿಂದ ಅರೆ ವ್ಯಾಪಾರ ಬಫರ್ ಪ್ರದೇಶಕ್ಕೆ ವರ್ಗಾಯಿಸುತ್ತೀರಿ ಆದರೆ ಆಸನಗಳು ವ್ಯಾಪಾರ ಪ್ರಕಾರವಾಗಿದ್ದು ಅವು ಸುಲಭವಾಗಿರಬಹುದು ಉತ್ತಮ ಆಹಾರ ಪಾನೀಯ ಮತ್ತು ಚಲನಚಿತ್ರದಂತಹ ಇತರ ಸೌಲಭ್ಯಗಳಂತಹ ನವೀಕರಿಸಿದ ಹೆಚ್ಚುವರಿ ಸೇವೆಗಳನ್ನು ಒದಗಿಸಲಾಗಿದೆ ಅಥವಾ ಅದು ಈಗ ಆರ್ಥಿಕ ಸ್ಥಾನದಿಂದ ಉಕ್ಕಿ ಹರಿಯುತ್ತಿದ್ದರೆ ನೀವು ಅವರಿಗೆ ಆರ್ಥಿಕತೆಯ ಸೇವೆಯ ಮಟ್ಟವನ್ನು ಒದಗಿಸಬಹುದು ಮತ್ತು ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಬಹುದು ಆದ್ದರಿಂದ ವಿಭಜಿತ ಸೌಲಭ್ಯಗಳನ್ನು ರಚಿಸುವ ಮೂಲಕ ವಿಮಾನಯಾನ ಸಂಸ್ಥೆಗಳು ಮುಂದಿನ ಚಲನಚಿತ್ರಗಳಲ್ಲಿ ಕರೆಯಲ್ಪಡುವ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಸೃಷ್ಟಿಸುತ್ತವೆ ಈ ಮೊದಲು ಒಂದು ನಿರ್ದಿಷ್ಟ ಚಲನಚಿತ್ರವನ್ನು ಒಂದೇ ಸಮಯದ ಚೌಕಟ್ಟಿನಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟಿನಲ್ಲಿ ತೋರಿಸುವ ಸ್ಥಿರ ಆಡಿಟೋರಿಯಂ ಇರಬೇಕಿತ್ತು ಈಗ ಅವರು ಅನೇಕ ಪರದೆಗಳನ್ನು ಹೊಂದಿದ್ದಾರೆ ಮತ್ತು ಈ ಅನೇಕ ಸಂದರ್ಭಗಳಲ್ಲಿ ವಿಭಿನ್ನ ಪರದೆಗಳನ್ನು ಹೊಂದಿರುವ ಈ ಭಾಗ ಆಡಿಟೋರಿಯಂ ಅವು ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಆದ್ದರಿಂದ ಹೆಚ್ಚಿನ ಬೇಡಿಕೆಯಲ್ಲಿ ನಿರ್ದಿಷ್ಟ ಚಲನಚಿತ್ರವಿದ್ದರೆ ಆಡಿಟೋರಿಯಂ ಒಂದು ಮತ್ತು ಸಭಾಂಗಣ ಎರಡು ದೊಡ್ಡ ಸೌಲಭ್ಯವನ್ನು ಒದಗಿಸಬಹುದು ಅಥವಾ ಸಭಾಂಗಣದ ಎರಡು ಸೌಲಭ್ಯವನ್ನು ಸಭಾಂಗಣಕ್ಕೆ ಸೇರಿಸಬಹುದು ಮತ್ತು 2 3 ವಾರಗಳವರೆಗೆ ಆ ನಡೆಯಾಗಬಹುದು ಮಾತನಾಡುವ ಬೇಡಿಕೆಯ ಮಟ್ಟದಲ್ಲಿ ನೀವು ದೊಡ್ಡ ಸೌಲಭ್ಯವನ್ನು ನೀಡುತ್ತಿರುವಿರಿ ಅಥವಾ ಹೆಚ್ಚು ಸುಲಭವಾಗಿ ಸಿನೆಮಾಗಳು ಆಡಿ ಒಂದರಲ್ಲಿ ಪ್ರಾರಂಭವಾಗಬಹುದು ಅದು ಹೆಚ್ಚಿನ ಸಂಖ್ಯೆಯ ಆಸನಗಳನ್ನು ಹೊಂದಿದೆ ಮತ್ತು ಎರಡು ವಾರಗಳ ನಂತರ ಪೇಪರ್ಗಳ ಬೇಡಿಕೆಯ ಕೊರತೆಯಿದ್ದಾಗ ನೀವು ಅದನ್ನು ಎರಡನೇ ಸಭಾಂಗಣಕ್ಕೆ ಸರಿಸಬಹುದು ಮತ್ತು ಒಂದನೇ ಸಭಾಂಗಣದಲ್ಲಿ ಮುಂದಿನ ಚಲನಚಿತ್ರವಾಗಿ ತರಬಹುದು ಅದು ಹೆಚ್ಚಿನ ಮಟ್ಟದಲ್ಲಿರುತ್ತದೆ ಮತ್ತೆ ಬೇಡಿಕೆ ಮತ್ತು ಒಂದೇ ರೀತಿಯ ಸೌಲಭ್ಯವನ್ನು ವಿಭಿನ್ನ ರೀತಿಯ ಕೊಡುಗೆಗಳು ಮತ್ತು ವಿಭಿನ್ನ ರೀತಿಯ ದರಗಳೊಂದಿಗೆ ವಿಭಜಿಸುವ ಮತ್ತು ಎಲ್ಲಾ ಸಾಮರ್ಥ್ಯಕ್ಕಿಂತ ಒಂದೇ ರೀತಿಯೊಳಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಸೃಷ್ಟಿಸುವ ಮತ್ತೊಂದು ಉದಾಹರಣೆ ಆದ್ದರಿಂದ ಈ ಮೂಲಕ ನಾವು ಸ್ಟ್ರೆಚ್ ಮತ್ತು ಕುಗ್ಗಿಸುವ ಕಾರ್ಯವಿಧಾನದಿಂದ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ ಹೊರಗಿನ ರಚನೆಯು ಒಂದೇ ಆಗಿರಬಹುದು ಆದರೆ ಅದರೊಳಗೆ ನಾವು ದೀರ್ಘ ಮತ್ತು ಕಡಿಮೆ ಅವಧಿಗೆ ವಿವಿಧ ಹಂತದ ಸೇವೆಗಳು ಅಥವಾ ಸೌಲಭ್ಯಗಳನ್ನು ಹೊಂದಿದ್ದೇವೆ ಅಥವಾ ಕಣ್ಣಿನ ಪೊರೆ ಕಾರ್ಯಾಚರಣೆ ಅಥವಾ ದಂತವೈದ್ಯರ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ನಾವು ಚರ್ಚಿಸಿದಂತೆ ಕೆಲವು ಹೆಚ್ಚುವರಿ ಪ್ರಕ್ರಿಯೆಯ ಸ್ಟ್ರೀಮ್ಗಳನ್ನು ರಚಿಸುವ ಮೂಲಕ ಪ್ರಕ್ರಿಯೆಯಲ್ಲಿ ಕಳೆಯುವ ಸಮಯವನ್ನು ಕಡಿಮೆ ಮಾಡುತ್ತೇವೆ ನಾವು ಸಾಮರ್ಥ್ಯವನ್ನು ಹೊಂದಿಸಬಹುದು ಕೆಲವೊಮ್ಮೆ ನಾವು ನಿಕಟತೆಯನ್ನು ರಚಿಸಬಹುದು ನಾವು ಈ ಮೊದಲು ನೋಡಿದ ಈ ರೇಖಾಚಿತ್ರವನ್ನು ನಾವು ತಿಳಿದಿದ್ದೇವೆ ಹೊಂದಾಣಿಕೆ ಸಾಮರ್ಥ್ಯದಿಂದ ಸೂಕ್ತವಾದ ಮಟ್ಟ ಮತ್ತು ಗರಿಷ್ಠ ಮಟ್ಟದ ನಡುವಿನ ಬೇಡಿಕೆಯ ಅಂತರವನ್ನು ಹೊಂದಿಸಲು ನಾವು ನವೀನ ವಿಧಾನಗಳನ್ನು ಬಳಸಬಹುದು ಈ ಎಲ್ಲ ವಿಷಯಗಳು ಕ್ರಾಸ್ ಟ್ರೈನ್ ಉದ್ಯೋಗಿಗಳು ಅರೆಕಾಲಿಕ ಉದ್ಯೋಗಿಗಳನ್ನು ಬಳಸುವುದು ಅಥವಾ ಗ್ರಾಹಕರನ್ನು ಕೇಳುವುದು ಪ್ರಕ್ರಿಯೆಯ ಭಾಗವನ್ನು ಮಾಡಲು ಗ್ರಾಹಕರನ್ನು ಒಳಗೊಂಡಿರುತ್ತದೆ ಅಥವಾ ಬಾಡಿಗೆ ಅಥವಾ ಹಂಚಿಕೆ ಮಾಡಬಹುದಾದ ಕೆಲವು ಸೌಲಭ್ಯಗಳನ್ನು ಸೇರಿಸಿ ಆದ್ದರಿಂದ ಖಂಡಿತವಾಗಿಯೂ ಬೇಡಿಕೆಯ ವ್ಯತ್ಯಾಸವಿದ್ದರೆ ಒಬ್ಬರು ನಾವು ಜೀವನದ ಸತ್ಯವೆಂದು ಒಪ್ಪಿಕೊಂಡ ಏನನ್ನೂ ಮಾಡುವುದಿಲ್ಲ ಮತ್ತು ಈ ದಿನಗಳಲ್ಲಿ ಅದು ತುಂಬಾ ಕೈಗೆಟುಕುವಂತಿಲ್ಲ ಆದ್ದರಿಂದ ನಾವು ಕೆಲವು ಇತರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಈಗ ಬೇಡಿಕೆಯ ಬದಿಯಲ್ಲಿ ನಾವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ನಾವು ನೋಡಬಹುದು ಆದ್ದರಿಂದ ಗರಿಷ್ಠ ಅವಧಿಯಲ್ಲಿ ಬೇಡಿಕೆಯನ್ನು ಕಡಿಮೆ ಮಾಡಲು ಮತ್ತು ಅದನ್ನು ನೇರ ಅವಧಿಗೆ ತರಲು ನಾವು ಬಯಸುತ್ತೇವೆ ಆದ್ದರಿಂದ ಸಂತೋಷದ ಸಮಯಗಳನ್ನು ಘೋಷಿಸುವ ಮೂಲಕ ರೆಸ್ಟೋರೆಂಟ್ಗಳು ಇದನ್ನು ಮಾಡುತ್ತವೆ ಅಲ್ಲಿ ನೀವು ಸ್ವಲ್ಪ ಉತ್ತಮ ದರವನ್ನು ಪಡೆಯುವ ಅವಧಿಯು ಗರಿಷ್ಠ ಅವಧಿಗೆ ಹೋಲಿಸುತ್ತದೆ ಪರ್ಯಾಯವಾಗಿ ನೀವು ಗರಿಷ್ಠ ಅವಧಿಗೆ ಕೆಲವು ಪ್ರೀಮಿಯಂ ಅನ್ನು ವಿಧಿಸಬಹುದು ಆದ್ದರಿಂದ ಚಲನಚಿತ್ರವು ಆಗಾಗ್ಗೆ ಅದನ್ನು ಮಾಡಲು ಚಲನಚಿತ್ರ ಬಿಡುಗಡೆಯ ವಾರಾಂತ್ಯದಲ್ಲಿ ಆದ್ದರಿಂದ ಶುಕ್ರವಾರ ಶನಿವಾರ ಭಾನುವಾರ ನೀವು ಹೆಚ್ಚಿನ ಶುಲ್ಕ ವಿಧಿಸುತ್ತೀರಿ ಮತ್ತು ಗ್ರಾಹಕರು ಅದನ್ನು ಪಾವತಿಸಲು ಸಿದ್ಧರಾಗಿದ್ದಾರೆ ಆ ಮೊದಲ ಎರಡು ಮೂರು ದಿನಗಳಲ್ಲಿ ಅದನ್ನು ನೋಡಲು ಉತ್ಸುಕರಾಗಿರುವ ಜನರು ಅವರು ಹೆಚ್ಚಿನ ಬೆಲೆ ನೀಡಲು ಸಿದ್ಧರಾಗಿದ್ದಾರೆ ಅಥವಾ ನೀವು ತತ್ಕಾಲ್ ಟಿಕೆಟ್ ರಚಿಸಬಹುದು ಅಲ್ಲಿ ಯಾರಾದರೂ ನಾಳೆ ಪ್ರಯಾಣಿಸಬೇಕಾದರೆ ಹೆಚ್ಚಿನ ಹಣವನ್ನು ಪಾವತಿಸಬಹುದು ಮತ್ತು ಖಾಲಿ ಲಭ್ಯವಿದ್ದರೆ ಆ ಸ್ಥಾನಗಳನ್ನು ಪಡೆಯಬಹುದು ಆದ್ದರಿಂದ ಇವುಗಳು ನೀವು ನಿಜವಾಗಿಯೂ ಪ್ರೀಮಿಯಂ ಅನ್ನು ವಿಧಿಸಬಹುದು ಅಥವಾ ನೀವು ಬೇಡಿಕೆಯನ್ನು ನಿರ್ವಹಿಸುತ್ತಿರುವ ನೇರ ಅವಧಿಗೆ ತೀವ್ರವಾಗಿ ನೀಡಲು ಪ್ರಯತ್ನಿಸಬಹುದು ಅಥವಾ ನಾವು ನಿಜವಾಗಿಯೂ ಸಮಯದ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಕಾಯ್ದಿರಿಸುವಿಕೆಯನ್ನು ರಚಿಸಬಹುದು ಅಥವಾ ನಾವು ಕ್ಯೂ ಹೊಂದಬಹುದು ಇವೆಲ್ಲವೂ ಸೇವಾ ವ್ಯವಸ್ಥೆಯಲ್ಲಿ ಕೆಲವು ತಾತ್ಕಾಲಿಕ ದಾಸ್ತಾನುಗಳನ್ನು ರಚಿಸುವ ರೀತಿಯಲ್ಲಿ ಬೇಡಿಕೆಯನ್ನು ನಿರ್ವಹಿಸುತ್ತಿವೆ ಸಾಮಾನ್ಯವಾಗಿ ಅದು ಹಾಳಾಗುತ್ತದೆ ಆದ್ದರಿಂದ ಮೀಸಲಾತಿ ವ್ಯವಸ್ಥೆ ನೇಮಕಾತಿ ವ್ಯವಸ್ಥೆ ಕ್ಯೂ ವ್ಯವಸ್ಥೆ ಇವೆಲ್ಲವೂ ಬೇಡಿಕೆಯನ್ನು ನಿರ್ವಹಿಸುವ ಉದಾಹರಣೆಗಳಾಗಿವೆ ಪ್ರಕ್ರಿಯೆಯ ಬದಲಾವಣೆಗಳೊಂದಿಗೆ ನೀವು ಈ ವ್ಯವಸ್ಥಾಪಕ ಬೇಡಿಕೆಯನ್ನು ಸಹ ನೋಡಬಹುದು ಉದಾಹರಣೆಗೆ ಹಾರಾಟದ ಸಮಯಕ್ಕಿಂತ ಎರಡು ಗಂಟೆಗಳಲ್ಲಿ ಎಲ್ಲಾ ವಿಮಾನಯಾನ ಸಂಸ್ಥೆಗಳು ಪರಿಶೀಲಿಸಬೇಕಾಗಿರುವುದು ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಅವರು ಏನು ಮಾಡಲು ಪ್ರಯತ್ನಿಸುತ್ತಿದ್ದಾರೆಂದರೆ ಗ್ರಾಹಕರ ಆಗಮನವು ಸಮಯದೊಂದಿಗೆ ಬದಲಾಗುತ್ತದೆ ಎಂದು ಅವರಿಗೆ ತಿಳಿದಿದೆ ಆದ್ದರಿಂದ ಅವರು ಬಫರ್ ಸಮಯ ವಲಯವನ್ನು ರಚಿಸುತ್ತಾರೆ ಇದರಿಂದ ಗ್ರಾಹಕರು ಒಂದು ಗಂಟೆಯ ಅವಧಿಯಲ್ಲಿ ಬರಬಹುದು ಆದ್ದರಿಂದ ಬೆಳಿಗ್ಗೆ 11 ಗಂಟೆಗೆ ವಿಮಾನವು ಹೊರಟಿದೆ ಅವರು ಗ್ರಾಹಕರು ಬೆಳಿಗ್ಗೆ 9 ಗಂಟೆಯೊಳಗೆ ಪರಿಶೀಲಿಸಬೇಕೆಂದು ಅವರು ಬಯಸುತ್ತಾರೆ ಕೆಲವು ಗ್ರಾಹಕರು ಬೆಳಿಗ್ಗೆ 9 ಗಂಟೆಗೆ ಪರಿಶೀಲಿಸುತ್ತಾರೆ ಕೆಲವರು 9 30 ಕ್ಕೆ ತಲುಪುತ್ತಾರೆ ಆದ್ದರಿಂದ 10 ಗಂಟೆವರೆಗೆ ಅವರು ಗ್ರಾಹಕರನ್ನು ಸಂಗ್ರಹಿಸುವ ಸಮಯ ಏಕೆಂದರೆ ನೀವು ಹೊರಗೆ ಪರಿಶೀಲಿಸಿದ ನಂತರ ನಿಮಗೆ ತಿಳಿದಿರುವಂತೆ ನೀವು ಭದ್ರತೆಯ ಮೂಲಕ ಹೋಗಿ ಗೇಟ್ಗೆ ಹೋಗಿ ಅಲ್ಲಿ ಮತ್ತೆ ಜನರು ಕಾಯುತ್ತಿದ್ದಾರೆ ಆದ್ದರಿಂದ ನಿಮಗೆ ಬೇಕಾದುದೇನೆಂದರೆ 11ಗಂಟೆಗೆ ವಿಮಾನ ಹತ್ತಲು ಸಿದ್ಧವಾದಾಗ ಅಥವಾ 22 11 ಆ ಹೊತ್ತಿಗೆ ವಿಮಾನ ಹತ್ತಲು ಸಿದ್ಧವಾಗಿದ್ದರೆ ಆ ಸಮಯದಲ್ಲಿ ಎಲ್ಲಾ ವಿಮಾನ ಪ್ರಯಾಣಿಕರು ಅಲ್ಲಿದ್ದರು ಆದ್ದರಿಂದ ನೀವು ದೀರ್ಘ ಬೋರ್ಡಿಂಗ್ ಅಂತರವನ್ನು ಹೊಂದಿಲ್ಲ ಆ ಸಮಯವು ಹೆಚ್ಚು ಸಮಯ ಇರುವ ವಿಮಾನವು ಪ್ರಯಾಣಿಕರು ಬರುವವರೆಗೆ ಕಾಯದೆ ಇರುವುದು ಅತ್ಯಂತ ದುಬಾರಿಯಾಗಿದೆ ಆದ್ದರಿಂದ ತಪಾಸಣೆ ಎರಡು ಗಂಟೆಗಳ ಮೊದಲು ಎಂದು ನೀವು ಒತ್ತಾಯಿಸುತ್ತೀರಿ ಆದ್ದರಿಂದ ಜನರು 9 ರಿಂದ 10 ರ ನಡುವೆ ಬರಬಹುದು ಮತ್ತು ನಂತರ ಅವರು 10 ರಿಂದ 10 40 ರ ನಡುವೆ ಗೇಟ್ಗೆ ಪ್ರಯಾಣಿಸಬಹುದು ಮತ್ತು ಎಲ್ಲರೂ 10 40 ಕ್ಕೆ ಹತ್ತಲು ಸಿದ್ಧರಾಗುತ್ತಾರೆ ಆದ್ದರಿಂದ 20 ನಿಮಿಷಗಳಲ್ಲಿ ನಾವು ವಿಮಾನವನ್ನು ಲೋಡ್ ಮಾಡಬಹುದು ಮತ್ತು ಮುಖ್ಯ ಸಮಯದಲ್ಲಿ ಸಾಮಾನುಗಳನ್ನು ಲೋಡ್ ಮಾಡಲಾಗಿದೆ ಆದ್ದರಿಂದ 11 ಗಂಟೆಗೆ ವಿಮಾನವು ಹೊರಹೋಗಬಹುದು ಆದ್ದರಿಂದ ಇವು ವಿಭಿನ್ನ ಸ್ಟ್ರೀಮ್ಗಳನ್ನು ರಚಿಸುವ ಪೂರ್ವ ಪ್ರಕ್ರಿಯೆ ಆದ್ದರಿಂದ ಬಹು ಪ್ರಕ್ರಿಯೆಯ ಹಂತಗಳನ್ನು ನಿರ್ವಹಿಸುವ ಮೂಲಕ ಕ್ಯೂಗಳನ್ನು ನಿರ್ವಹಿಸುವ ಮೂಲಕ ಸಾಮರ್ಥ್ಯ ಮತ್ತು ಬೇಡಿಕೆಯ ನಡುವೆ ಹೊಂದಾಣಿಕೆಯನ್ನು ರಚಿಸಲು ಸಾಧ್ಯವಾಗುತ್ತದೆ ಸಹಜವಾಗಿ ನಾನು ವಿಮಾನಯಾನ ಸಂಸ್ಥೆಗಳು ಆರ್ಥಿಕ ಪತ್ರ ವ್ಯವಹಾರ ಪತ್ರದ ಬಗ್ಗೆ ಚರ್ಚಿಸುತ್ತಿರುವಾಗ ನಾವು ಸಾಮರ್ಥ್ಯವನ್ನು ವಿಭಜಿಸಲು ಬಯಸಿದಾಗ ಅದು ಬೆಲೆಯೊಂದಿಗೆ ತಾಳ ಹೊಂದಬೇಕು ಹಾಗು ಇದನ್ನೇ ನಾವು ರೇಟ್ ಫೆನ್ಸಿಂಗ್ ಎಂದು ಕರೆಯುತ್ತೇವೆ ಕೆಲವೊಮ್ಮೆ ನಾವು ಉತ್ಪನ್ನ ಅಂಶಗಳನ್ನು ಬದಲಾಯಿಸುವ ಮೂಲಕವೂ ಇದನ್ನು ಮಾಡಬಹುದು ಇದು ಒಂದು ಕುತೂಹಲಕಾರಿ ಉದಾಹರಣೆಯಾಗಿದೆ ಒಲಿಂಪಿಕ್ಸ್ ಆಟಗಳು ಅಥವಾ ವಿಂಬಲ್ಡನ್ ಆಟಗಳು ಅಥವಾ ಇತರ ಅನೇಕ ಕ್ರೀಡಾಕೂಟಗಳನ್ನು ನೋಡಲು ಅನೇಕ ಜನರು ಆಸಕ್ತಿ ಹೊಂದಿದ್ದರು ಮತ್ತು ನಿಸ್ಸಂಶಯವಾಗಿ ಭಾರತ ಮತ್ತು ಪಾಕಿಸ್ತಾನ ಅಥವಾ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಒಂದು ನಿರ್ದಿಷ್ಟ ಟೆಸ್ಟ್ ಪಂದ್ಯ ನಡೆದರೆ ಮತ್ತು ನಿಮಗೆ ಟಿಕೆಟ್ ಪಡೆಯಲು ಸಾಧ್ಯವಾಗದಿದ್ದರೆ ನೀವು ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ ಅಥವಾ ನೀವು ಆಸಕ್ತಿ ಹೊಂದಿರುವ ಈಜು ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸದಿದ್ದರೆ ನೀವು ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ ಈಗ ಇದು ಒಂದು ನಿರ್ದಿಷ್ಟ ಸನ್ನಿವೇಶವಾಗಿದ್ದು ಅಲ್ಲಿ ಬೇಡಿಕೆಯು ಸಾಮರ್ಥ್ಯವನ್ನು ಮೀರಿಸುತ್ತದೆ ಆದ್ದರಿಂದ ವಾಸ್ತವವಾಗಿ ಕೆಂಪು ಭಾಗವು ಹೆಚ್ಚು ದೊಡ್ಡದಾಗಿದೆ ಮತ್ತು ಲಭ್ಯವಿರುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಈ ಗರಿಷ್ಠ ಬೇಡಿಕೆಯನ್ನು ಹೊಂದಿಸುವುದು ಯಾವಾಗಲೂ ಕಷ್ಟಕರವಾಗಿತ್ತು ಏಕೆಂದರೆ ಆ ಗರಿಷ್ಠ ಬೇಡಿಕೆಯನ್ನು ಪೂರೈಸಲು ನೀವು ಒಂದು ದೊಡ್ಡ ಕ್ರೀಡಾಂಗಣವನ್ನು ರಚಿಸಿದರೆ ಉಳಿದ ಸಮಯವು ಖಾಲಿಯಾಗಿರುತ್ತದೆ ಆದ್ದರಿಂದ ಗರಿಷ್ಠ ಮತ್ತು ಕನಿಷ್ಠ ನಡುವೆ ದೊಡ್ಡ ಅಂತರವಿತ್ತು ಆದ್ದರಿಂದ ಇದು ಒಂದು ಕುತೂಹಲಕಾರಿ ಉದಾಹರಣೆಯಾಗಿದೆ ಅಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ನಿರ್ದಿಷ್ಟ ಟಿವಿ ಮತ್ತು ಇಂಟರ್ನೆಟ್ ಸ್ಟ್ರೀಮಿಂಗ್ ಆ ಸೌಲಭ್ಯಗಳಲ್ಲಿ ಆಟದ ಸ್ವರೂಪವನ್ನು ಒಟ್ಟಿಗೆ ಬದಲಾಯಿಸುತ್ತದೆ ಈಗ ವ್ಯಾಪಕವಾದ ಉತ್ತಮ ಟೆಲಿವಿಷನ್ ಪ್ರಸಾರ ಅಥವಾ ನೆಟ್ ಕವರೇಜ್ ಲಭ್ಯವಿದೆ ಮತ್ತು ಸ್ಪೋರ್ಟ್ಸ್ ಬಾರ್ ಅಥವಾ ಸ್ಪೋರ್ಟ್ಸ್ ಪಬ್ಗಳು ಅಥವಾ ಕ್ರೀಡಾ ರೆಸ್ಟೋರೆಂಟ್ಗಳಂತಹ ಸೌಲಭ್ಯಗಳನ್ನು ರಚಿಸಲಾಗಿದೆ ಹೆಚ್ಚುವರಿ ಬೇಡಿಕೆಯ ಜನರ ದೊಡ್ಡ ಹಂಪ್ನಲ್ಲಿ ಹರಿಯುವ ಹೆಚ್ಚಿನ ಸಂಖ್ಯೆಯ ಜನರುಹರಡಿಕೊಂಡಿದ್ದಾರೆ ಈ ವಿವಿಧ ರೀತಿಯ ಮನರಂಜನಾ ಕೇಂದ್ರಗಳಲ್ಲಿದೊಡ್ಡ ಪರದೆಯು ನಿಮಗೆ ಅದೇ ಆಟವನ್ನು ಹೆಚ್ಚುವರಿ ಮನರಂಜನಾ ಸೌಲಭ್ಯಗಳೊಂದಿಗೆ ಖಾಸಗಿ ಜಾಗದಲ್ಲಿ ಸ್ನೇಹಿತರ ಜೊತೆಗೆ ಹೆಚ್ಚಿನ ಅನುಕೂಲದೊಂದಿಗೆ ತೋರಿಸುತ್ತದೆ ಆಹಾರ ಪಾನೀಯಗಳು ಇತ್ಯಾದಿಗಳಂತೆ ಆದ್ದರಿಂದ ಇಂದು ಹೆಚ್ಚಿನ ಸಂಖ್ಯೆಯ ಜನರು ಲಕ್ಷಾಂತರ ಜನರು ಒಂದೇ ಆಟದ ಈವೆಂಟ್ ಅನ್ನು ಆನಂದಿಸುತ್ತಾರೆ ಮತ್ತು ಟೆಲಿವಿಷನ್ ಜಾಹೀರಾತುಗಳ ಅಂತರದಿಂದ ಪ್ರಾಯೋಜಕತ್ವದಿಂದ ಆಟಗಳು ಹೆಚ್ಚು ಹಣ ಮತ್ತು ಒಟ್ಟಾರೆಯಾಗಿ ತೃಪ್ತಿ ಮತ್ತು ಹೆಚ್ಚಿನ ಸೇವಾ ಪೂರೈಕೆದಾರರು ಅಥವಾ ಹೆಚ್ಚಿನ ಮನರಂಜಕರು ಅಥವಾ ಪುಷ್ಟೀಕರಿಸಿದವರು ಆದ್ದರಿಂದ ಇದು ಉತ್ತಮ ಗೆಲುವು ಸೇವೆಯನ್ನು ಸ್ವತಃ ಪರಿವರ್ತಿಸುವ ಮೂಲಕ ರಚಿಸಲಾದ ಗೆಲುವಿನ ಪರಿಸ್ಥಿತಿ ಆದ್ದರಿಂದ ಅದೇ ಹೋಟೆಲ್ನಲ್ಲಿ ದರ ಫೆನ್ಸಿಂಗ್ ರಚಿಸುವ ಮೂಲಕ ನಾವು ಮಾಡಬಹುದಾದ ಸಾರಾಂಶವನ್ನು ನೀಡೋಣ ಮತ್ತು ನೀವು ಇತರ P ಅನ್ನು ಸೇವೆಯ ಬೆಲೆಗಳ ಬಗ್ಗೆ ಚರ್ಚಿಸುವಾಗ ನಾವು ಇದನ್ನು ಮತ್ತೆ ಚರ್ಚಿಸುತ್ತೇವೆ ಮತ್ತು ವಿಭಿನ್ನ ರೀತಿಯ ಬೇಡಿಕೆಗಳು ವಿಭಿನ್ನ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತವೆ ಆದ್ದರಿಂದ ಉದಾಹರಣೆಗೆ ವ್ಯಾಪಾರ ಪ್ರಯಾಣಿಕರು ಅವರು ಬೆಲೆಗೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಅಲ್ಲಿ ಬೇಡಿಕೆಯ ಕಡಿಮೆ ಸ್ಥಿತಿಸ್ಥಾಪಕತ್ವವಿದೆ ಆದ್ದರಿಂದ ಹೆಚ್ಚು ಅಥವಾ ಕಡಿಮೆ ಬೇಡಿಕೆಯು y ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಮತ್ತೊಂದೆಡೆ ಆರ್ಥಿಕತೆಯ ಬೇಡಿಕೆಯ ಸಂದರ್ಭದಲ್ಲಿ ಪ್ರೋತ್ಸಾಹಕಗಳನ್ನು ನೀಡುವ ಮೂಲಕ ಭಾರಿ ವ್ಯತ್ಯಾಸವನ್ನು ಸೃಷ್ಟಿಸಬಹುದು ಮತ್ತು ಈ ಸಾಮರ್ಥ್ಯ ನಿರ್ವಹಣೆ ಮತ್ತು ಬೆಲೆ ನಿರ್ವಹಣೆ ಹೇಗೆ ಒಟ್ಟಿಗೆ ಕೆಲಸ ಮಾಡಬಹುದು ಎಂಬ ಬೆಲೆ ನಿಗದಿಯನ್ನು ನಾವು ಚರ್ಚಿಸಿದಾಗ ನಾವು ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ